ಟ್ರೇಡ್ಮಾರ್ಕ್ಗಳ ವಿಷಯವು ಟ್ರೇಡ್ಮಾರ್ಕ್ಗಳ ಕಾಯ್ದೆಯಡಿ ಈಗಾಗಲೇ ಒದಗಿಸಲಾಗಿರುವ ವಿಷಯಕ್ಕೆ ಅದು ಮೊದಲಿಗೆ ಕಾಯಿದೆಯಡಿ ಟ್ರೇಡ್ಮಾರ್ಕ್ನ ವ್ಯಾಖ್ಯಾನಕ್ಕೆ ಅನುಗುಣವಾಗಿರಬೇಕು ಮತ್ತು ಅದು ವ್ಯಾಖ್ಯಾನದಲ್ಲಿ ಒದಗಿಸಲಾದ 3 ಷರತ್ತುಗಳನ್ನು ಪೂರೈಸಬೇಕು 1 ಇದು ಚಿಹ್ನೆ ಅಥವಾ ಗುರುತುಗೆ ಸಂಬಂಧಿಸಿರಬೇಕು 2 ಇದು ಸಚಿತ್ರವಾಗಿ ಪ್ರತಿನಿಧಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ನಾವು ಈಗಾಗಲೇ ಹೇಳಿದಂತೆ 2 ಆಯಾಮದ ಕಾಗದದ ಮೇಲೆ ಗುರುತು ತೋರಿಸುವ ಸಾಮರ್ಥ್ಯ ಇರಬೇಕು 3 ಇದು ಸರಕು ಮತ್ತು ಸೇವೆಗಳನ್ನು ಪ್ರತ್ಯೇಕಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಆದ್ದರಿಂದ ಇದು ಒಂದು ಚಿಹ್ನೆ ಅಥವಾ ಗುರುತುಗೆ ಸಂಬಂಧಿಸಿರಬೇಕು ಅದನ್ನು ಸಚಿತ್ರವಾಗಿ ಪ್ರತಿನಿಧಿಸಬೇಕು ಮತ್ತು ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರತಿಸ್ಪರ್ಧಿಯಿಂದ ಪ್ರತ್ಯೇಕಿಸಲು ಸಾಧ್ಯವಾಗಬೇಕು ಚಿಹ್ನೆಯ ಪರಿಕಲ್ಪನೆಯು ತುಂಬಾ ವಿಸ್ತಾರವಾಗಿದೆ ಆದರೆ ಅದು ಮಿತಿಯನ್ನು ಹೊಂದಿದೆ ಈ ಕಾಯಿದೆಯು ಸಾಧನದ ಗುರುತು ಬ್ರ್ಯಾಂಡ್ ಶಿರೋನಾಮೆ ಲೇಬಲ್ ಟಿಕೆಟ್ ಹೆಸರು ಸಹಿ ಪದ ಅಕ್ಷರ ಸಂಖ್ಯಾ ಸರಕುಗಳ ಆಕಾರ ಪ್ಯಾಕೇಜಿಂಗ್ ಅಥವಾ ಬಣ್ಣಗಳ ಸಂಯೋಜನೆ ಅಥವಾ ಅದರ ಯಾವುದೇ ಸಂಯೋಜನೆ ಎಂಬುವುದನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಈ ಕಾಯ್ದೆ ಅಡಿಯಲ್ಲಿ ಮಾರ್ಕ್ ಸಾಕಷ್ಟು ವಿಶಾಲವಾದ ವ್ಯಾಖ್ಯಾನವನ್ನು ಹೊಂದಿದೆ ಆಕಾರಗಳನ್ನು ನೋಂದಾಯಿಸುವ ಮಿತಿಗಳನ್ನು ಸಹ ಕಾಯಿದೆಯಲ್ಲಿ ಉಲ್ಲೇಖಿಸಲಾಗಿದೆ ಉದಾಹರಣೆಗೆ ನೀವು ಸರಕುಗಳ ಸ್ವರೂಪದಿಂದ ಉಂಟಾಗುವ ಆಕಾರವಾಗಿರುವ ಗುರುತು ಹೊಂದಲು ಸಾಧ್ಯವಿಲ್ಲ ಉದಾಹರಣೆಗೆ ಮಾವಿನಂತೆ ಕಾಣುವ ಪ್ಯಾಕೇಜ್ನಲ್ಲಿ ಮಾವಿನ ರಸವನ್ನು ಯಾರಾದರೂ ಮಾರಾಟ ಮಾಡುವುದು ಕಷ್ಟವಾಗುತ್ತದೆ ಮತ್ತು ನಿಂಬೆ ರಸವನ್ನು ಒಳಗೊಂಡ ಒಂದು ಪ್ರಕರಣವಿದ್ದು ಅದನ್ನು ನಿಂಬೆಯಂತೆ ಕಾಣುವ ಪ್ಯಾಕೇಜಿಂಗ್ನಲ್ಲಿ ಮಾರಾಟ ಮಾಡಲಾಯಿತು ಈ ಪ್ರಕರಣ ಯುನೈಟೆಡ್ ಕಿಂಗ್ಡಂನಲ್ಲಿ ಜೆಫ್ ನಿಂಬೆ ಪ್ರಕರಣವಾಗಿತ್ತು ಆದ್ದರಿಂದ ನೀವು ಆಕಾರಗಳಲ್ಲಿ ಆಸ್ತಿ ಹಕ್ಕುಗಳನ್ನು ಹೊಂದಲು ಸಾಧ್ಯವಿಲ್ಲ ಅಲ್ಲಿ ಆಕಾರವು ಸರಕುಗಳ ಸ್ವರೂಪವನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಮಾವಿನ ಆಕಾರದ ಪಾತ್ರೆಯಲ್ಲಿ ಮಾವಿನ ರಸವನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ತಾಂತ್ರಿಕ ಫಲಿತಾಂಶವನ್ನು ಪಡೆಯಲು ಅಗತ್ಯವಾದ ಆಕಾರಗಳ ನೋಂದಣಿಯನ್ನು ನೀವು ಹೊಂದಲು ಸಾಧ್ಯವಿಲ್ಲ ಸ್ಪೋರ್ಟ್ ಬೂಟುಗಳನ್ನು ವಾಯುಬಲವೈಜ್ಞಾನಿಕವಾಗಿ ಆಕಾರಗೊಳಿಸಲಾಗುತ್ತದೆ ಇದರಿಂದ ಅವು ಡ್ರ್ಯಾಗ್ ಗುಣಾಂಕವನ್ನು ಕತ್ತರಿಸುತ್ತವೆ ಮತ್ತು ಬೂಟುಗಳನ್ನು ಡ್ರ್ಯಾಗ್ ಅನ್ನು ಕತ್ತರಿಸುವ ರೀತಿಯಲ್ಲಿ ಆಕಾರಗೊಳಿಸುವುದು ಅವಶ್ಯಕ ಆದ್ದರಿಂದ ನೀವು ಆಕಾರದ ನೋಂದಣಿಯನ್ನು ಗುರುತುಗಳಾಗಿ ಹೊಂದಲು ಸಾಧ್ಯವಿಲ್ಲ ಅದು ಮುಖ್ಯವಾಗಿ ಪಾದರಕ್ಷೆಗಳಿಗೆ ಸಾಮಾನ್ಯವಾಗಿದೆ 3 ಆಕಾರವು ಸರಕುಗಳಿಗೆ ಸಾಕಷ್ಟು ಮೌಲ್ಯವನ್ನು ನೀಡುತ್ತದೆ ಒಂದು ಆಕಾರವು ಸರಕಿಗೆ ಗಣನೀಯ ಮೌಲ್ಯವನ್ನು ನೀಡಿದಾಗ ಆ ಆಕಾರವು ಗುರುತಿನ ವಿಷಯವಾಗಿರಬಾರದು ಉದಾಹರಣೆಗೆ ಎಲ್ಲಾ ಬಾಟಲಿಗಳು ದ್ರವಗಳನ್ನು ಒಳಗೊಂಡಿರುವ ರೀತಿಯಲ್ಲಿ ಆಕಾರದಲ್ಲಿರುತ್ತವೆ ಮತ್ತು ಅವು ಕಿರಿದಾದ ತೆರೆಯುವಿಕೆಯನ್ನು ಹೊಂದಿರುತ್ತವೆ ಇದರಿಂದಾಗಿ ಸುರಿಯುವಾಗ ದ್ರವದ ಹರಿವನ್ನು ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ಎಲ್ಲಾ ಬಾಟಲಿಗಳಿಗೆ ಸಾಮಾನ್ಯವಾದ ಈ ಆಕಾರವು ಗುರುತು ವಿಷಯವಾಗಿರಬಾರದು ಆದ್ದರಿಂದ ಇವು ಆಕಾರಗಳ ನೋಂದಣಿಗೆ ಮಿತಿಗಳಾಗಿವೆ ಗುರುತು ಚಿತ್ರಾತ್ಮಕವಾಗಿ ಪ್ರತಿನಿಧಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಚಿತ್ರಾತ್ಮಕ ಪ್ರಾತಿನಿಧ್ಯದ ಮೂಲಕ ನಾವು ಈ ಚಿಹ್ನೆಯ ಪ್ರಾತಿನಿಧ್ಯವನ್ನು ಉಲ್ಲೇಖಿಸುತ್ತೇವೆ ಪದ ಗುರುತುಗಳನ್ನು ಬರವಣಿಗೆಯಲ್ಲಿ ನಿರೂಪಿಸಲಾಗಿದೆ ಆಲಂಕಾರಿಕ ಗುರುತುಗಳನ್ನು ಚಿತ್ರಗಳಿಂದ ತೋರಿಸಲಾಗಿದೆ ಅಸಾಂಪ್ರದಾಯಿಕ ಗುರುತುಗಳ ಪ್ರಾತಿನಿಧ್ಯವು ಸಮಸ್ಯಾತ್ಮಕವಾಗಿರುತ್ತದೆ ನಾವು ಧ್ವನಿ ಗುರುತುಗಳ ವಿಷಯದಲ್ಲಿ ನೋಡಿದ್ದೇವೆ ಮತ್ತು ರುಚಿ ಗುರುತುಗಳು ಮತ್ತು ವಾಸನೆಯ ಗುರುತುಗಳ ಸಂದರ್ಭದಲ್ಲಿ ಅವುಗಳು ಗ್ರಹಿಸಲ್ಪಟ್ಟ ಸ್ವಭಾವದ ಕಾರಣ ಆ ಗುರುತುಗಳನ್ನು ಚಿತ್ರಾತ್ಮಕವಾಗಿ ಪ್ರತಿನಿಧಿಸುವುದು ಕಷ್ಟವಾಗುತ್ತದೆ ಮತ್ತು ಅಸಾಂಪ್ರದಾಯಿಕ ಗುರುತುಗಳಾದ ಧ್ವನಿ ಗುರುತುಗಳು ವಾಸನೆ ಗುರುತುಗಳು ಮತ್ತು ರುಚಿ ಗುರುತುಗಳನ್ನು ಭಾರತೀಯ ಟ್ರೇಡ್ಮಾರ್ಕ್ಗಳ ಕಾಯ್ದೆಯಡಿ ನೋಂದಾಯಿಸಲಾಗುವುದಿಲ್ಲ ಟ್ರೇಡ್ಮಾರ್ಕ್ಗಳು ವಿಶಿಷ್ಟವಾಗಿರಬೇಕು ಮತ್ತು ಅವುಗಳು ಒಂದು ಕಾರ್ಯದ ಸರಕು ಮತ್ತು ಸೇವೆಗಳನ್ನು ಇನ್ನೊಬ್ಬರ ಸರಕು ಮತ್ತು ಸೇವೆಗಳಿಂದ ಪ್ರತ್ಯೇಕಿಸಲು ಸಮರ್ಥವಾಗಿರಬೇಕು ವಿಶಿಷ್ಟತೆಯು ವಿಭಿನ್ನ ರೀತಿಯದ್ದಾಗಿರಬಹುದು ವಿಶಿಷ್ಟತೆಯು ಅನಿಯಂತ್ರಿತವಾಗಿರಬಹುದು ಉದಾಹರಣೆಗೆ ಗೂಗಲ್ ಅನಿಯಂತ್ರಿತ ಪದವಾಗಿದೆ ಇದು ಯಾವುದೇ ಅರ್ಥವನ್ನು ಹೊಂದಿರದ ಪದವಾಗಿದೆ ಆದ್ದರಿಂದ ಗೂಗಲ್ ಪದದ ವಿಶಿಷ್ಟತೆಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಪುನರಾವರ್ತಿತ ಬಳಕೆಯಿಂದ ಬಂದಿದೆ ಮತ್ತು ವಿಶಿಷ್ಟತೆಯು ಕಾಲ್ಪನಿಕವೂ ಆಗಿರಬಹುದು ಉದ್ಯಮವು ಅದರ ವ್ಯವಹಾರದೊಂದಿಗೆ ಸಂಪೂರ್ಣವಾಗಿ ಸಂಪರ್ಕವಿಲ್ಲದ ಪದದ ಟ್ರೇಡ್ಮಾರ್ಕ್ ಅನ್ನು ಆಯ್ಕೆ ಮಾಡಬಹುದು ಉದಾಹರಣೆಗೆ ಆಪಲ್ ಇಂಕ್ ಕಂಪನಿಯು ಕಂಪ್ಯೂಟರ್ಗಳಿಗೆ ಸಂಬಂಧಿಸಿದ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಉತ್ಪನ್ನಗಳನ್ನು ಮಾರಾಟ ಮಾಡುವ ಟ್ರೇಡ್ಮಾರ್ಕ್ ಆಗಿ ಆಪಲ್ ಅನ್ನು ಆಯ್ಕೆ ಮಾಡಿತು ಆದ್ದರಿಂದ ಇದು ಒಂದು ಕಾಲ್ಪನಿಕ ಪದವಾಗಿದ್ದು ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿಶಿಷ್ಟತೆಯನ್ನು ಪಡೆದುಕೊಂಡಿತು ಮತ್ತು ವಿಶಿಷ್ಟತೆಯು ಸಹ ಸೂಚಿಸುತ್ತದೆ ಉದಾಹರಣೆಗೆ ಸಕ್ಕರೆ ಮುಕ್ತವಾಗಿದೆ ಎಂಬ ಟ್ರೇಡ್ಮಾರ್ಕ್ ಮತ್ತು ಭಾರತದಲ್ಲಿ ಈ ಗುರುತಿಗೆ ಸಂಬಂಧಿಸಿದಂತೆ ಒಂದು ಪ್ರಕರಣವಿದೆ ಅಂದರೆ ಉತ್ಪನ್ನವು ಸಕ್ಕರೆಯಿಂದ ಮುಕ್ತವಾಗಿದೆ ಎಂಬ ಅರ್ಥವನ್ನು ನೀಡುತ್ತದೆ ಆದರೆ ಈ ಟ್ರೇಡ್ಮಾರ್ಕ್ ಅನ್ನು ಉತ್ಪನ್ನಕ್ಕಾಗಿ ಮತ್ತು ಸುಕ್ರಲೋಸ್ ಆಸ್ಪರ್ಟೇಮ್ ಮತ್ತು ಸ್ಟೀವಿಯಾಗಳಂತಹ ಸಿಹಿ ಉತ್ಪನ್ನವನ್ನು ಈ ಕಂಪನಿಯು ಮಾರಾಟ ಮಾಡುತ್ತದೆ ಅದು ಸ್ವತಃ ಸಕ್ಕರೆ ಮುಕ್ತ ಎಂದು ಮಾರಾಟ ಮಾಡುತ್ತದೆ ಆದ್ದರಿಂದ ಸಕ್ಕರೆ ಮುಕ್ತ ಎಂಬುದು ಸೂಚಕ ಗುರುತಾಗಿದೆ ಆದರೆ ಇದು ದೀರ್ಘಕಾಲದ ಬಳಕೆಯಿಂದ ವಿಶಿಷ್ಟತೆಯನ್ನು ಸಾಧಿಸಿದೆ ಸಮಯ ಕಳೆದಂತೆ ಗುರುತುಗಳು ದ್ವಿತೀಯಕ ಅರ್ಥವನ್ನು ಸಹ ಪಡೆಯುತ್ತದೆ ಗ್ರಾಹಕರು ಗುರುತು ಸೂಚಕದ ಮೂಲವೆಂದು ಗುರುತಿಸಿದಾಗ ದ್ವಿತೀಯಕ ಅರ್ಥವನ್ನು ಪಡೆಯಲಾಗುತ್ತದೆ ಸಾರ್ವಜನಿಕರ ಮನಸ್ಸಿನಲ್ಲಿ ಈ ಪದದ ಪ್ರಾಥಮಿಕ ಮಹತ್ವವು ಉತ್ಪನ್ನವಲ್ಲ ಆದರೆ ಆದರ ನಿರ್ಮಾಪಕರು ಮಹತ್ವವಾಗಿರುತ್ತಾರೆ ಉದಾಹರಣೆಗೆ ಮೆಟ್ರೊಪೊಲಿಸ್ ಅಥವಾ ಮೆಟ್ರೋಪಾಲಿಟನಗೆ ಒಂದು ಸಣ್ಣ ರೂಪವಾದ ಮೆಟ್ರೋ ಪದವನ್ನು ವಿವಿಧ ವಿಭಿನ್ನ ಕೈಗಾರಿಕೆಗಳಲ್ಲಿ ಬಳಸಲಾಗಿದೆ ಎಂದು ವಾದಿಸಿದ ಸಂದರ್ಭಗಳಿವೆ ಮೆಟ್ರೋವನ್ನು ಹೋಟೆಲ್ಗಳಿಗೆ ಬಳಸಲಾಗಿದೆಯಂತೆ ಮೆಟ್ರೊವನ್ನು ಆಸ್ಪತ್ರೆಗಳಿಗೆ ಬಳಸಲಾಗುತ್ತದೆ ಮೆಟ್ರೊವನ್ನು ಪಾದರಕ್ಷೆಗಳ ಮಾರಾಟಕ್ಕೆ ಬಳಸಲಾಗುತ್ತದೆ ಆದ್ದರಿಂದ ಅಸ್ತಿತ್ವದಲ್ಲಿರುವ ಗುರುತು ಬಳಸಿದಾಗ ಗುರುತು ಬಳಸುವ ಜನರು ಗುರುತು ಮಾಲೀಕರು ಕೆಲವು ಸಮಯದವರೆಗೆ ಗುರುತು ದ್ವಿತೀಯಕ ಅರ್ಥವನ್ನು ಪಡೆದುಕೊಳ್ಳುತ್ತದೆ ಎಂದು ವಾದಿಸುತ್ತಾರೆ ವಿಶಿಷ್ಟ ಪಾತ್ರವು ವಿಭಿನ್ನ ವಿಧಾನಗಳಿಂದ ಬರುತ್ತದೆ ಮತ್ತು ವಿಶಿಷ್ಟ ಪಾತ್ರವು ನಾವು ಸೂಚಿಸುವ ಸಲಹೆಯಿಂದ ಬರುತ್ತದೆ ಇದು ಉತ್ತಮ ಅಥವಾ ಸೇವೆಯ ಗುಣಮಟ್ಟವನ್ನು ಸೂಚಿಸುತ್ತದೆ ಉದಾಹರಣೆಗೆ ಸಿಟಿಬ್ಯಾಂಕ್ ಇದು ನಗರ ಆಧಾರಿತವಾಗಿದೆ ಎಂದು ಸೂಚಿಸುತ್ತದೆ ಅದು ನಗರದಲ್ಲಿ ನೆಲೆಗೊಂಡಿದೆ ಮತ್ತು ಅದು ಬ್ಯಾಂಕಿನ ಕಾರ್ಯವನ್ನು ಅಥವಾ ಹಣಕಾಸಿನ ವ್ಯವಹಾರವನ್ನು ಮಾಡುತ್ತದೆ ಆದರೆ ಸಿಟಿಬ್ಯಾಂಕ್ ಒಂದು ವಿಶಿಷ್ಟ ಪದವಾಗಿದ್ದು ಇದು ವಿಶಿಷ್ಟತೆಯನ್ನು ನೀಡುತ್ತದೆ ವಿಶಿಷ್ಟತೆಯು ವಿವರಣೆಯಿಂದ ಹೊರಬರಬಹುದು ಅದನ್ನು ನಾವು ವಿವರಣಾತ್ಮಕ ಎಂದು ಕರೆಯುತ್ತೇವೆ ಉದಾಹರಣೆಗೆ ಕೋಕಾ ಕೋಲಾ ಉತ್ಪನ್ನವನ್ನು ವಿವರಿಸುತ್ತದೆ ಉತ್ಪನ್ನವು ಕೋಲಾ ಆಗಿದೆ ಅಂದರೆ ಕೋಲಾ ಒಂದು ಪಾನೀಯವಾಗಿದೆ ಆದ್ದರಿಂದ ಉತ್ಪನ್ನದ ವಿವರಣಾತ್ಮಕ ಪಾತ್ರವು ವಿಶಿಷ್ಟ ಪಾತ್ರವನ್ನು ಹೊಂದಿರುವ ಹೆಸರಿನ ಒಂದು ಭಾಗವಾಗಬಹುದು ವಿಶಿಷ್ಟತೆಯು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಮಾನ್ಯ ಬಳಕೆಯ ಹೆಸರಾಗಬಹುದು ಉದಾಹರಣೆಗೆ ಜೆರಾಕ್ಸ್ ಇದು ಟ್ರೇಡ್ಮಾರ್ಕ್ ಆಗಿದ್ದರೂ ಸಾಮಾನ್ಯವಾಗಿ ಫೋಟೋಕಾಪಿಗಳನ್ನು ಅರ್ಥಮಾಡಿಕೊಳ್ಳಲು ಬಳಸಲಾಗುತ್ತದೆ ಮತ್ತು ಥರ್ಮೋಸ್ ಇದು ಒಂದು ಟ್ರೇಡ್ಮಾರ್ಕ್ ಆಗಿದ್ದರೂ ಸಾಮಾನ್ಯವಾಗಿ ಫ್ಲಾಸ್ಕ್ಗಳನ್ನು ಅರ್ಥಮಾಡಿಕೊಳ್ಳಲು ಬಳಸಲಾಗುತ್ತದೆ ಯಾವುದು ಟ್ರೇಡ್ಮಾರ್ಕ್ ಆಗಿರಬಾರದು ಯಾವುದೋ ಒಂದು ಕಾರ್ಯವನ್ನು ಸೂಚಿಸುವ ಅಥವಾ ಕ್ರಿಯಾತ್ಮಕತೆಯನ್ನು ಒಳಗೊಂಡಿರುತ್ತದೆ ಅದು ಟ್ರೇಡ್ಮಾರ್ಕ್ನ ವಿಷಯವಾಗಿರಬಾರದು ಗುರುತುಗಳು ಕ್ರಿಯಾತ್ಮಕವಾಗಿದ್ದರೆ ಅವುಗಳನ್ನು ರಕ್ಷಿಸಲಾಗುವುದಿಲ್ಲ ಪಾದರಕ್ಷೆಯನ್ನು ಮಾನವ ಪಾದದ ಆಕಾರದಲ್ಲಿಟ್ಟುಕೊಳ್ಳಬೇಕು ನೀವು ಪಾದರಕ್ಷೆಗಳ ಆಕಾರವನ್ನು ಟ್ರೇಡ್ಮಾರ್ಕ್ನಂತೆ ಹೊಂದಲು ಸಾಧ್ಯವಿಲ್ಲ ಏಕೆಂದರೆ ಅದು ಕಾರ್ಯವನ್ನು ಅದರೊಂದಿಗೆ ಕಟ್ಟಲಾಗಿದೆ ಅವಮಾನಕರವಾದ ಗುರುತುಗಳು ಟ್ರೇಡ್ಮಾರ್ಕ್ನಂತೆ ಅರ್ಹತೆ ಪಡೆಯಲು ಸಾಧ್ಯವಿಲ್ಲ ಗುರುತುಗಳನ್ನು ತಿರಸ್ಕರಿಸುವುದರಿಂದ ರಕ್ಷಣೆ ನೀಡಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ಗುರುತುಗಳ ವಿಶಿಷ್ಟ ಸ್ವರೂಪಕ್ಕೆ ಮತ್ತು ಟ್ರೇಡ್ಮಾರ್ಕ್ನ ಪುನರಾವರ್ತನೆಗೆ ವಿರುದ್ಧವಾದ ಮಾರ್ಕ್ಗಳಿಗೆ ರಕ್ಷಣೆ ನೀಡಲಾಗುವುದಿಲ್ಲ ಮತ್ತು ಇವುಗಳು ಟ್ರೇಡ್ಮಾರ್ಕ್ನ ವಿಷಯವಾಗಿರಬಾರದು ಮತ್ತು ಅನೈತಿಕ ಮತ್ತು ಹಗರಣದ ಗುರುತುಗಳನ್ನು ಟ್ರೇಡ್ಮಾರ್ಕ್ ಕಾನೂನಿನ ಅಡಿಯಲ್ಲಿ ರಕ್ಷಣೆ ನೀಡಲಾಗುವುದಿಲ್ಲ ಮೋಸಗೊಳಿಸುವ ಹೋಲಿಕೆಗೆ ಕಾರಣವಾಗುವ ಗುರುತುಗಳು ಮತ್ತು ಅದಕ್ಕೆ ಲಗತ್ತಿಸಲಾದ ಸರಕುಗಳನ್ನು ತಪ್ಪಾಗಿ ವಿವರಿಸುವ ಗುರುತುಗಳಿಗೆ ಟ್ರೇಡ್ಮಾರ್ಕ್ ನೀಡಲಾಗುವುದಿಲ್ಲ ಅಸ್ತಿತ್ವದಲ್ಲಿರುವ ಗುರುತುಗಳಿಗೆ ಗೊಂದಲ ಉಂಟುಮಾಡುವ ಅಥವಾ ಅಸ್ತಿತ್ವದಲ್ಲಿರುವ ತಿಳಿದಿರುವ ಗುರುತುಗಳನ್ನು ದುರ್ಬಲಗೊಳಿಸುವಿಕೆಗೆ ಕಾರಣವಾಗುವ ಗುರುತುಗಳಿಗೆ ರಕ್ಷಣೆ ನೀಡಲಾಗುವುದಿಲ್ಲ ಮತ್ತು ಮೋಸದ ಪ್ರಾತಿನಿಧ್ಯ ಅಥವಾ ಸುಳ್ಳು ಪ್ರಾತಿನಿಧ್ಯವನ್ನು ನೀಡುವ ಗುರುತುಗಳಿಗೆ ಟ್ರೇಡ್ ಮಾರ್ಕ್ ನೀಡಲಾಗುವುದಿಲ್ಲ ಉದಾಹರಣೆಗೆ ಯಾರಾದರೂ ಔಷಧಿಯೊಂದಿಗೆ ಬಂದು ಅದನ್ನು ಕ್ಯಾನ್ಸರ್ ಗುಣಪಡಿಸುವ ಔಷಧಿ ಎಂದು ಕರೆದರೆ ಮತ್ತು ಕ್ಯಾನ್ಸರ್ ಗುಣಪಡಿಸುವ ಪದಕ್ಕೆ ಗುರುತು ಪಡೆಯಲು ಬಯಸಿದರೆ ಅದು ಸುಳ್ಳು ಪ್ರಾತಿನಿಧ್ಯಕ್ಕೆ ಸಮನಾಗಿರುವುದರಿಂದ ಅದಕ್ಕೆ ರಕ್ಷಣೆಯನ್ನು ನೀಡಲಾಗುವುದಿಲ್ಲ ಈ ಕಾಯಿದೆಯು ಪ್ರಸಿದ್ಧ ಗುರುತುಗಳ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ ಪ್ರಸಿದ್ಧ ಗುರುತು ಎಂದರೆ ಸಾರ್ವಜನಿಕರ ಗಣನೀಯ ಭಾಗಕ್ಕೆ ಮಾರ್ಪಟ್ಟ ಗುರುತಾಗಿದೆ ಅದು ಅಂತಹ ಸರಕುಗಳನ್ನು ಬಳಸುತ್ತದೆ ಅಥವಾ ಇತರ ಸರಕುಗಳು ಅಥವಾ ಸೇವೆಗಳಿಗೆ ಸಂಬಂಧಿಸಿದಂತೆ ಅಂತಹ ಗುರುತುಗಳ ಬಳಕೆಯನ್ನು ವ್ಯಾಪಾರದ ಸಂದರ್ಭದಲ್ಲಿ ಸಂಪರ್ಕವನ್ನು ಸೂಚಿಸುವ ಅಥವಾ ಆ ಸರಕುಗಳು ಅಥವಾ ಸೇವೆಗಳ ನಡುವೆ ಸೇವೆಗಳನ್ನು ಸಲ್ಲಿಸುವ ಮತ್ತು ಮೊದಲ ಉಲ್ಲೇಖಿತ ಸರಕುಗಳು ಅಥವಾ ಸೇವೆಗಳಿಗೆ ಸಂಬಂಧಿಸಿದಂತೆ ವ್ಯಕ್ತಿಯು ಗುರುತುಗಳನ್ನು ಬಳಸುತ್ತಾನೆ ಟಾಟಾದಂತಹTATA's ಕೆಲವು ಸಂಘಸಂಸ್ಥೆಗಳನ್ನು ಪ್ರಸಿದ್ಧ ಗುರುತುಗಳಾಗಿ ಪರಿಗಣಿಸಲಾಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಅವರು ಯಾವ ಭಾವನೆ ಹೊಂದಿದ್ದರೂ ಮತ್ತು ಈ ಟಾಟಾ ಕಂಪನಿಯು ಈಗ ಒಂದು ವಿಭಾಗ ಅಥವಾ ವ್ಯವಹಾರದ ಮಾರ್ಗವನ್ನು ಪ್ರವೇಶಿಸಿದೆ ಎಂಬ ಅಭಿಪ್ರಾಯವನ್ನು ಬಳಕೆದಾರರು ಪಡೆಯಬಹುದು ಅದು ಟಾಟಾದ ಸಂಸ್ಥೆಯಿಂದ ಸಂಬಂಧಿಸಿದೆ ಆದ್ದರಿಂದ ಇಲ್ಲಿ ಪರೀಕ್ಷೆ ಎಂದರೆ ಅದು ಸರಕು ಅಥವಾ ಸೇವೆಗಳನ್ನು ಬಳಸುವ ಸಾರ್ವಜನಿಕರ ಗಣನೀಯ ಭಾಗಕ್ಕೆ ತಿಳಿದಿರಬೇಕು ಅಂತಹ ಸೇವೆಗಳನ್ನು ವ್ಯಾಪಾರದ ಸಂದರ್ಭದಲ್ಲಿ ಸಂಪರ್ಕವನ್ನು ಸೂಚಿಸುವಂತೆ ತೆಗೆದುಕೊಳ್ಳಲಾಗುತ್ತದೆ